ಈ ಮಾಡ್ಯೂಲ್ ನಿಮಗೆ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಲಿದೆ ಅದನ್ನು ನಾವು ಕೋರ್ಸ್ನಾದ್ಯಂತ ವ್ಯಾಪಕವಾಗಿ ಬಳಸುತ್ತೇವೆ ಮತ್ತು ಇದನ್ನು ಸಂಖ್ಯಾ ಸಂಯೋಜನೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಸರಳ ಸಂಖ್ಯಾ ಸಂಯೋಜನೆಯ ವಿಮರ್ಶೆಯೊಂದಿಗೆ ಪ್ರಾರಂಭಿಸೋಣ ನಿಮಗೆ ಬಹಳ ಪರಿಚಿತವಾಗಿರುವ ವಿಷಯಗಳನ್ನು ನೀವು ಪ್ರೌಢ ಶಾಲೆಯಲ್ಲಿ ನೋಡಿದ್ದೀರಿ ಅಥವಾ ಪದವಿಪೂರ್ವದಲ್ಲಿ ಕಲಿತಿದ್ದೀರಿ ಈಗ ನಾವು ಇಂಟರ್ಪೋಲೇಷನ್ ಕಲ್ಪನೆ ಯೊಂದಿಗೆ ಮುಂದುವರಿಯೋಣ ಮತ್ತು ಮೊದಲ ಎರಡು ಆಲೋಚನೆಗಳನ್ನು ಸಂಯೋಜಿಸುವ ಮೂಲಕ ಸಂಖ್ಯಾತ್ಮಕ ಏಕೀಕರಣಕ್ಕಾಗಿ ಹೆಚ್ಚು ಸುಧಾರಿತ ಕಲ್ಪನೆಯನ್ನು ಬಳಸಲಿದ್ದೇವೆ ಇದನ್ನೇ ಈ ಮಾಡ್ಯೂಲ್ನಲ್ಲಿ ನಾವು ನೋಡಲಿದ್ದೇವೆ ಹಾಗಾಗಿ ನಾವು ಸರಳ ಸಂಖ್ಯಾ ಏಕೀಕರಣದಿಂದ ಪ್ರಾರಂಭಿಸೋಣ ಸರಿಯಾಗಿ ಯಾವುದೇ ವಿಶ್ಲೇಷಣಾತ್ಮಕ ಪರಿಹಾರವಿಲ್ಲದ f ಫಂಕ್ಷನ್ ಅನ್ನು ತೆಗೆದುಕೊಳ್ಳೋಣ ಈ ರೀತಿಯ ಫಂಕ್ಷನ್ಗಳು ನಮಗೆಲ್ಲರಿಗೂ ತಿಳಿದಂತೆ ಅವುಗಳನ್ನು ಸರಿಯಾಗಿ ಸಂಯೋಜಿಸಲು ಸಾಧ್ಯವಿಲ್ಲ ಆದರೆ ನಮಗೆ ಬೇಕಾಗಿರುವುದು ಈ ಫಂಕ್ಷನ್ ನಾ ಇಂಟೆಗ್ರಲ್ ಈ ರೀತಿಯ ಇಂಟೆಗ್ರಲ್ ಗಳು ವಿದ್ಯುತ್ಕಾಂತೀಯದಾದ್ಯಂತ ಕಾಣಿಸಿಕೊಳ್ಳುತ್ತವೆ ಏಕೆಂದರೆ ವಿದ್ಯುತ್ಕಾಂತೀಯದಲ್ಲಿ ಕಂಡುಬರುವ ರೀತಿಯ ಫಂಕ್ಷನ್ಗಳು ನೀವು ವಿವಿಧ ರೀತಿಯ ಬೆಸೆಲ್ ಫಂಕ್ಷನ್ಗಳನ್ನು ಹೊಂದಿರುತ್ತವೆ ಅವು ಯಾವುದೇ ನಿಕಟ ರೂಪ ವಿಶ್ಲೇಷಣಾತ್ಮಕ ಎಕ್ಸ್ಪ್ರೆಷನ್ ಅನ್ನು ಹೊಂದಿರುವುದಿಲ್ಲ ಆದ್ದರಿಂದ ನಾವು ಇದನ್ನು ಹೇಗೆ ಸಂಯೋಜಿಸುವುದು ಎಂಬ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಪ್ರೌಢ ಶಾಲೆಯಲ್ಲಿ ನೀವು ಮೊದಲು ಅಧ್ಯಯನ ಮಾಡಿದ ರೀಮನ್ ಏಕೀಕರಣದ ಕಲ್ಪನೆಯನ್ನು ಪ್ರತಿಯೊಬ್ಬರೂ ಮೊದಲೇ ತಿಳಿದಿದ್ದಾರೆ ಅದರ ಏಕೀಕರಣವು ವಕ್ರರೇಖೆಯ ಬಲಭಾಗದಲ್ಲಿದೆ ಆದ್ದರಿಂದ ನಾನು ಇದನ್ನು ಈ ರೀತಿ ಚಿತ್ರಿಸಿದರೆ ಇದು a ಎಂದು ಹೇಳಿದರೆ ಮತ್ತು ಇಲ್ಲಿ b ಎಂದು ಹೇಳಿದರೆ ಈ ವಕ್ರರೇಖೆಯ ಅಡಿಯಲ್ಲಿರುವ ಪ್ರದೇಶವು ಅವಿಭಾಜ್ಯವಾಗಿದೆ ಈಗ ನಿಮ್ಮ ಶಾಲೆಯಲ್ಲಿ ಏಕೀಕರಣದ ಸರಳ ನಿಯಮಗಳನ್ನು ಸಹ ನೀವು ನೋಡಿದ್ದೀರಿ ಅದು ಈ ಏಕೀಕರಣವನ್ನು ಸರಿಸುಮಾರು ಹೇಗೆ ಮಾಡಬೇಕೆಂಬುದರ ಬಗ್ಗೆ ಸಹಾಯ ಮಾಡಲಿದೆ ಸಹಜವಾಗಿ ಮೊದಲ ನಿಯಮವೆಂದರೆ ಅದು ಆಯತ ನಿಯಮಗಳು ಎಂದು ಕರೆಯಲಾಗುತ್ತದೆ ಅದರ ಮಧ್ಯದ ಬಿಂದುವಿನಲ್ಲಿ ನಾನು ಒಂದು ಫಂಕ್ಷನ್ ಹೊಂದಿದ್ದೇನೆ ಮತ್ತು ಇದು ನನ್ನ ಮಧ್ಯಂತರ ಅಲ್ಪವಿರಾಮ ಬಿ ಇದು ನಂತರ ಏನು ಹೇಳುತ್ತದೆ A ಮತ್ತು b ನಡುವಿನ ಈ ಅಂತರವನ್ನು ನಾನು h ಎಂದು ಸೂಚಿಸಿದರೆ ನಾನು ಇದನ್ನು ಇಲ್ಲಿಯೇ ಒಂದೇ ಮೌಲ್ಯದಿಂದ ಬದಲಾಯಿಸುತ್ತೇನೆ ಅದು ಮಧ್ಯದ ಬಿಂದುವಾಗಿದೆ ಮತ್ತು ಈ ಅವಿಭಾಜ್ಯವನ್ನು ಯಾವುದರಿಂದ ಅಂದಾಜು ಮಾಡುತ್ತದೆ ಈ ಆಯತದ ಪ್ರದೇಶ ದಿಂದ ಇದು ಉದ್ದ ಅಗಲ ಅಲ್ಲವೇ ನೀವು ಇದನ್ನು ಮೊದಲೇ ನೋಡಿರುವುದರಿಂದ ಇದು ನಿಮಗೆ ಸುಲಭವಾಗುತ್ತದೆ ಇದನ್ನು ನಾವು ಸ್ಟೇರ್ ಕೇಸ್ ಅಂದಾಜು ಎಂದು ಕರೆಯಬಹುದು ನೀವು ಊಹೆ ಮಾಡಿದಂತೆ ಇದು ತುಂಬಾ ನಿಖರವಾಗಿರುವುದಿಲ್ಲ ಇದನ್ನು ನಿಖರವಾಗಿ ಮಾಡಲು ನಾನು ಏನು ಮಾಡಬೇಕು H ಅನ್ನು ಬಹಳ ಸಣ್ಣದಾಗಿ ಮಾಡಬೇಕು ಇದು ಮಾಡುವ ಒಂದು ಮಾರ್ಗವಾಗಿದೆ ನೀವು ನೋಡಿದ ಎರಡನೆಯ ನಿಯಮವನ್ನು ನಾವು ಟ್ರೆಪೆಜಾಯಿಡಲ್ ನಿಯಮ ಎಂದು ಕರೆಯುತ್ತೇವೆ ಅದೇ ಫಂಕ್ಷನ್ ಆನ್ನು ಇಲ್ಲಿ ತೆಗೆದುಕೊಳ್ಳಿ ಅದನ್ನು ಮತ್ತೆ ಅದೇ ರೀತಿಯಲ್ಲಿ ಚಿತ್ರಿಸಲು ಪ್ರಯತ್ನಿಸಿ ಇಲ್ಲಿ 2 ಪಾಯಿಂಟ್ಗಳನ್ನು ಹೇಳೋಣ A ಮತ್ತು B ಏನು ಮಾಡುತ್ತದೆ ಎಂದರೆ ಮಧ್ಯದ ಬಿಂದುವಿನ ಮೂಲಕ ಆಯತವನ್ನು ಹಾಕುವ ಬದಲು ಈ ಟ್ರೆಪೆಜಿಯಂ ಅನ್ನು ಹಾಕಲು ನಾನು ಅವಕಾಶ ಮಾಡಿಕೊಡುತ್ತೇನೆ ಇದು ಈ ರೀತಿಯ ಟ್ರೆಪೆಜಿಯಂ ಅನ್ನು ತೆಗೆದುಕೊಳ್ಳಲಿದೆ ಮತ್ತು ಈ ಪ್ರಮಾಣವನ್ನು ಇಲ್ಲಿ ಅಂದಾಜಿಸಲಾಗಿದೆ ಮತ್ತು ನೀವು ಈ ಉದ್ದವನ್ನು ನನಗೆ ನೀಡಲಿದ್ದೀರಿ ಈ ಉದ್ದವನ್ನು ನನಗೆ ನೀಡಲಿದ್ದೀರಿ ಮತ್ತು ಇದು ಟ್ರೆಪೆಜಾಯಿಡ್ ಪ್ರದೇಶದ ಸೂತ್ರವಾಗಿದೆ ಸರಿ ನಿಸ್ಸಂಶಯವಾಗಿ ಇದು ಮಿಡ್ಪಾಯಿಂಟ್ ನಿಯಮಕ್ಕಿಂತ ಹೆಚ್ಚು ನಿಖರವಾಗಿದೆ ಎಂದು ನಾವು ನಿರೀಕ್ಷಿಸುತ್ತೇವೆ ಏಕೆಂದರೆ ಚಪ್ಪಟೆಯ ಬದಲು ನಾನು ಇಲ್ಲಿ ರೇಖೀಯ ಫಂಕ್ಷನ್ ಆನ್ನು ಸರಿಹೊಂದಿಸುತ್ತಿದ್ದೇನೆ ಅದೇ ಅವಿಭಾಜ್ಯಕ್ಕೆ ಇನ್ನೂ ಹೆಚ್ಚು ನಿಖರವಾದ ಉತ್ತರವನ್ನು ಪಡೆಯಲು ನೀವು ಬಯಸಿದರೆ ಮುಂದಿನ ಹಂತವು ತಾರ್ಕಿಕವಾಗಿ ನೀವು ಇದನ್ನು ಆರ್ಡರ್ 0 ಎಂದು ನೋಡಬಹುದು ಇದು ಆರ್ಡರ್ 1 ಆರ್ಡರ್ 2 ಎಂದರೆ ನಾನು ಹೊಂದಿಕೊಳ್ಳುವಂತಹ ಒಂದು ರೀತಿಯ ಕರ್ವ್ ಯಾವುದು ಇಲ್ಲಿ ನಾನು ಈ ಚುಕ್ಕೆಗಳ ರೇಖೆಯನ್ನು ಯಾವ ಕ್ರಮದ ಬಹುಪದ ಎಂದು ಅಂದುಕೊಳ್ಳಬಹುದು ಈ ಚುಕ್ಕೆಗಳ ರೇಖೆಯು ಈ ಡ್ಯಾಶ್ ಲೈನ್ ಅನ್ನು ಇಲ್ಲಿ ಹೊಂದಿದೆ ಇದು ಹಂತದ ಬಹುಪದವಾಗಿದೆ 1 ನೇರ ರೇಖೆಯು 1ನೇ ಹಂತದ ಬಹುಪದವಾಗಿದೆ ಈ ಸಂದರ್ಭದಲ್ಲಿ ಇದು ಹಂತ 0 ಇದು ಹಂತ 1 ಮುಂದಿನ ಹಂತವನ್ನು ತೆಗೆದುಕೊಳ್ಳಲು ನಮಗೆ ಅವಕಾಶ ಮಾಡಿಕೊಡುತ್ತದೆ ಈ ಫಂಕ್ಷನ್ ಮೂಲಕ ಪ್ಯಾರಾಬೋಲಾವನ್ನು ಹೊಂದಿಸಿ ಇದು ನನ್ನದು ಇದು ನನ್ನ b ಎಂದು ಹೇಳೋಣ ನಾನು ಈ ರೀತಿಯ ಕೆಲವು ಮೂರು ಅಂಶಗಳನ್ನು ಇಲ್ಲಿ ತೆಗೆದುಕೊಳ್ಳಬಹುದು ಮತ್ತು ಈ ನಿಯಮವು ಏನು ಮಾಡಲು ಪ್ರಯತ್ನಿಸುತ್ತಿವೆ ಎಂದರೆ ಈ ಮೂರು ಅಂಶಗಳ ಮೂಲಕ ನಾನು ಹೇಗಾದರೂ ಒಂದು ಪ್ಯಾರಾಬೋಲಾವನ್ನು ಹೊಂದಿಕೊಳ್ಳುತ್ತೇನೆ ಏಕೆಂದರೆ ಪ್ಯಾರಾಬೋಲಾ ವನ್ನು ಅನನ್ಯ ಎಂದು ಸೂಚಿಸಲು ನನಗೆ ಮೂರು ಬಿಂದುಗಳ ಅವಶ್ಯಕತೆ ಇದೆ ಮತ್ತು ನಂತರ ಪ್ರದೇಶವನ್ನು ಯಾವುದೇ ಬಹುಪದೀಯ ಫಂಕ್ಷನ್ ಆನ್ನು ಲೆಕ್ಕಾಚಾರ ಮಾಡುವುದರಿಂದ ಅದರ ಅವಿಭಾಜ್ಯತೆಯ ಬಗ್ಗೆ ನಾನು ಬಹುಪದವನ್ನು ನಿಕಟ ರೂಪದಲ್ಲಿ ಸಂಯೋಜಿಸಬಹುದು ಅದನ್ನು ಮಾಡುವುದರಿಂದ ನನಗೆ ಈ ಎಲ್ಲಾ ನಿಯಮಗಳು ಸರಿಯಾಗಿ ಸಿಗುತ್ತವೆ ಇದು ಹೊಸತಾಗಿದ್ದ ದಿನದಲ್ಲಿ ಜನರ ಹೆಸರುಗಳು ಅದರ ಹಿಂದೆ ಸೇರಿ ಹೋದವು ಆದ್ದರಿಂದ ಸಿಂಪ್ಸನ್ ಹೆಸರಿನ ಕೆಲವು ವ್ಯಕ್ತಿಯು ಈ ನಿಯಮವನ್ನು ಕಂಡುಹಿಡಿದನು ನನ್ನ ಪ್ರಕಾರ ನೀವು 300 ವರ್ಷಗಳ ಹಿಂದೆ ಜನಿಸಿದರೆ ಅದಕ್ಕೆ ನಿಮ್ಮ ಹೆಸರನ್ನು ಇಡಲಾಗುತ್ತಿತ್ತು ಈ ಸಿಂಪ್ಸನ್ ನಿಯಮವು ನಿಮಗೆ ಒಂದು ಎಕ್ಸ್ಪ್ರೆಶನ್ ಅನ್ನು ನೀಡುತ್ತದೆ ಅದು ಎರಡನೇ ಕ್ರಮವನ್ನು ಆದೇಶಿಸಲು ನಿಖರವಾಗಿದೆ ನಾನು ಉನ್ನತ ಕ್ರಮಕ್ಕೆ ಹೋಗುವಾಗ ಫಂಕ್ಷನ್ ಅನ್ನು ಉತ್ತಮವಾಗಿ ಅಂದಾಜು ಮಾಡಲು ಸಾಧ್ಯವಾಗುತ್ತದೆ ಮತ್ತು ಒಮ್ಮೆ ನಾನು ಬಹುಪದವನ್ನು ಸಂಯೋಜಿಸುವ ಫಂಕ್ಷನ್ ಅನ್ನು ಅಂದಾಜು ಮಾಡಿದರೆ ಸುಲಭ ಸರಳ ಸಂಖ್ಯಾ ಏಕೀಕರಣದ ಹಿಂದಿನ ಕಲ್ಪನೆ ಅದುವೇ ಆಗಿದೆ ನಾವು ನೋಡಿದ ಈ ಸರಳ ನಿಯಮಗಳ ಹಿಂದಿನ ಮೂಲ ಕಲ್ಪನೆ ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸೋಣ ಹಾಗಾದರೆ ಈ ಸರಳ ನಿಯಮಗಳ ಆಧಾರವೇನು ಟೇಲರ್ ಪ್ರಮೇಯವು Taylor's theorem ಇಲ್ಲಿ ಬಳಕೆಯಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ ನಾವು ಇದನ್ನು ಸಂಖ್ಯಾತ್ಮಕ ತಂತ್ರಗಳಲ್ಲಿ ವ್ಯಾಪಕವಾಗಿ ಬಳಸಿದ್ದೇವೆ f ಒಂದು ಫಂಕ್ಷನ್ ಅನ್ನು ಅಂದಾಜು ಮಾಡಬಹುದು ಎಂದು ಇದು ನಿಮಗೆ ಹೇಳುತ್ತದೆ ಹೆಚ್ಚುತ್ತಿರುವ ಆರ್ಡರ್ ಗಳ ವಿಷಯದಲ್ಲಿ ಮೊದಲ ಪದವು ಸ್ಥಿರವಾಗಿರುತ್ತದೆ ನಂತರ ನಾನು ಇಲ್ಲಿ ಲೀನಿಯರ್ ಪದವನ್ನು ಹೊಂದಿದ್ದೇನೆ ಮತ್ತು ನಂತರ ನನಗೆ ಚತುರ್ಭುಜ ಪದವಿದೆ ಮತ್ತು ಅದು ಅನಂತ ಸಂಕಲನವಾಗಿದೆ infinite summation ಈಗ ಇದನ್ನು ಗಮನಿಸಿ ಗಣಿತವನ್ನು ಸರಳವಾಗಿಸಲು ಪ್ರಯತ್ನಿಸೋಣ ನಾವು ಎಂದು ಬರೆಯೋಣ ಹಾಗಾದರೆ ನಂತರ ಏನು

ನಾನು ಎಲ್ಲಿ ಬೇಕಾದರೂ ಮೂಲವನ್ನು ಹಾಕಬಹುದು ಗಣಿತವನ್ನು ಸುಲಭಗೊಳಿಸಲು ನಾನು ಹೊಂದಿದ್ದೇನೆ ಈಗ ನಾನು f ಗಾಗಿ ಒಂದು ರೀತಿಯ ವಿಶ್ಲೇಷಣಾತ್ಮಕ ರೂಪವನ್ನು ಹೊಂದಿದ್ದೇನೆ ಅದು ಅಂದಾಜು ಈ ಸರಣಿಯ ಎಷ್ಟು ಪದಗಳನ್ನು ನಾನು ಸರಿಯಾಗಿ ಇಡುತ್ತೇನೆ ಎಂಬುದರ ಆಧಾರದ ಮೇಲೆ ಇದು ಅಂದಾಜು ಆಗಿರುತ್ತದೆ ಈಗ ನಾನು ಇದನ್ನು ಸಂಯೋಜಿಸಲು ಬಯಸುತ್ತೇನೆ ನಾನು ಇದನ್ನು ಸಂಯೋಜಿಸಿದರೆ ಏನಾಗುತ್ತದೆ ಎಂದರೆ ನಾನು ಇದನ್ನು ಇಲ್ಲಿಗೆ ಹಾಕಲಿದ್ದೇನೆ ಮೊದಲ ಪದಕ್ಕೆ ಏನಾಗುತ್ತದೆ ಇದು 0 ರಿಂದ h ಗೆ ಸಂಯೋಜನೆಗೊಳ್ಳುತ್ತದೆ 0 ರಿಂದ h ಗೆ ಸಂಯೋಜಿಸುವುದರಿಂದ ನನಗೆ ಸರಳವಾಗಿ ಏನು ಸಿಗುತ್ತದೆ ವಿದ್ಯಾರ್ಥಿ h ಇದು ನನಗೆ h ನೀಡುತ್ತದೆ ಇದು ಮೊದಲ ಪದ ಹಾಗು ಅದು ಸ್ಥಿರವಾಗಿರುತ್ತದೆ ನಂತರ ಎರಡನೇ ಪದ ನಾನು ಪಡೆಯಲಿದ್ದೇನೆ ನಾನು ಎಂದು ಹೇಳಿದರೆ ಅಡ್ಡರ ಅರ್ಥ ನಾನು ಏನು ಹೇಳುತ್ತಿದ್ದೇನೆ ಒಂದು ಸ್ಥಿರ ವಾಗಿದ್ದು ಮತ್ತು ಮುಂದಿನ ಪದವು ನನಗೆ ಕೊಡಲಿದೆ ಒಮ್ಮೆ ಏಕೀಕರಣವನ್ನು ನಂತರ ನನಗೆ ಏನು ನೀಡುತ್ತದೆ ವಿದ್ಯಾರ್ಥಿ x ಕ್ಯೂಬ್ ಬೈ 6 ಇದನ್ನು ಮಾಡುವುದು ತುಂಬಾ ಸರಳವಾಗಿದೆ ಇವು ಎಲ್ಲಾ ಉನ್ನತ ಆರ್ಡರ್ ನ ಪದಗಳು ಈ ಸರಳ ನಿಯಮಗಳು ಎಲ್ಲಿಂದ ಬರುತ್ತವೆ ಎಂದು ನೀವು ನೋಡಿರಬಹುದು ನಾವು ಮೊದಲು ನೋಡಿದ ಆಯತದ ನಿಯಮವು ಏನು ಹೇಳಿದೆ ಅದು ಇದನ್ನು ಇಟ್ಟುಕೊಂಡಿದೆ ಅದು ಇಲ್ಲಿ ಫಂಕ್ಷನ್ ಅನ್ನು ಬದಲಾಯಿಸಿತು ಅದು ಫಂಕ್ಷನ್ ಅನ್ನು ಸ್ಥಿರ ಮೌಲ್ಯದಿಂದ ಬದಲಾಯಿಸಿತು ಈ ಪದದಲ್ಲಿ ನಾನು ಸ್ಥಿರ ಪದವನ್ನು ಮಾತ್ರ ಇಟ್ಟುಕೊಂಡರೆ ನಾನು ಏನು ಉಳಿಯುತ್ತದೆ ಆಯತದ ನಿಯಮವು ಈ ಅವಿಭಾಜ್ಯವನ್ನು ಇಲ್ಲಿ ಏನು ಹೇಳುತ್ತದೆ ಇದನ್ನು ನಾನು ಏನೆಂದು ಕರೆಯೋಣ ನಾವು ಹೇಳುತ್ತೇವೆ ಮತ್ತು ದೋಷ ಎಂದು ದೋಷದ ಆರ್ಡರ್ ಏನು ವಿದ್ಯಾರ್ಥಿ ಸ್ಕ್ವೇರ್ ಆಗಿದೆ ಹೌದು ಸ್ಕ್ವೇರ್ ಆಗಿದೆ ಇದು ದೋಷದ ಕ್ರಮವಾಗಿದೆ ಅದು ಆರ್ಡರ್ ಒಂದು ಹಂತದಲ್ಲಿ ನೀವು ಒಂದು ಫಂಕ್ಷನ್ ನ ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ಅದು ಮಧ್ಯಂತರದಿಂದ ಗುಣಿಸಿದಾಗ ಅದು ನಿಮ್ಮ ಆಯತ ನಿಯಮವಾಗುತ್ತದೆ ಈಗ ನಾನು ಟ್ರೆಪೆಜಾಯಿಡಲ್ ನಿಯಮಕ್ಕೆ ಹೋದಾಗ ನಾನು ಏನು ಮಾಡಬೇಕು ನಾನು ಲೀನಿಯರ್ ಆಗಿ ಇರಿಸಲು ಬಯಸುತ್ತೇನೆ ಆದರೆ ಈಗ ಲೀನಿಯರ್ ಪದಗಳೊಂದಿಗೆ ವ್ಯವಹರಿಸುವುದು ಮತ್ತು ನಾನು ಹೇಗಾದರೂ ಈ ಬಗ್ಗೆ ಏನಾದರೂ ಮಾಡಬೇಕು ನಾನು ಹೇಗೆ ಬದಲಾಯಿಸಬೇಕೆಂದು ನೀವು ಯೋಚಿಸುತ್ತೀರಿ ಬದಲಾಯಿಸಬೇಕೆ ಇಂದ ಸರಿ ಸೀಮಿತ ವ್ಯತ್ಯಾಸ ಸರಿ ನಾನು ಎಂದು ಹೇಳಬಹುದು ನಾನು ಅದನ್ನು ಸರಿಸುಮಾರು ಏನು ಎಂದು ಬರೆಯಬಲ್ಲೆ ಸರಿ ನಾನು ಮೊದಲ ಎರಡು ಪದಗಳನ್ನು ಇಟ್ಟುಕೊಂಡರೆ ಪಡೆಯುತ್ತೇನೆ ಮತ್ತು ದೋಷದ ಆರ್ಡರ್ ಆಗಿದೆ ಈ ವಿಷಯವು ಒಂದು h ಸರಳಗೊಳಿಸುತ್ತದೆ ಮತ್ತು ಅದು ರದ್ದುಗೊಳ್ಳುತ್ತದೆ ಹಾಗು ನಾನು ಏನು ಪಡೆಯಲಿದ್ದೇನೆ h ಅನ್ನು ನಾನು ಸಾಮಾನ್ಯ ತೆಗೆದುಕೊಳ್ಳಬಹುದು ಇದರ ಗುಣಾಂಕ ಯಾವುದು ವಿದ್ಯಾರ್ಥಿ ಅರ್ಧ ಅರ್ಧ ಮತ್ತು ನ ಗುಣಾಂಕ ಯಾವುದು ಅರ್ಧ ಸರಿ ನಾನು 2 ಅನ್ನುಹೊರಗೆ ತೆಗೆದುಕೊಳ್ಳಬಹುದು ಆಗ ನನಗೆ ಸಿಗುತ್ತದೆ ಇದು ನಿಮ್ಮ ಟ್ರೆಪೆಜಾಯಿಡಲ್ ನಿಯಮದಂತೆ ಕಾಣುತ್ತಿಲ್ಲ ಇದು ಟೇಲರ್ನ ಪ್ರಮೇಯವಾಗಿದೆ Taylor's theorem ಎಂದು ನೀವು ಗಮನಿಸಿದ್ದೀರಿ ನೀವು ಹೆಚ್ಚು ಹೆಚ್ಚು ನಿಖರವಾದ ಎಕ್ಸ್ಪ್ರೆಶನ್ ಗಳನ್ನ ಪಡೆಯುವ ಉನ್ನತ ಆರ್ಡರ್ ನ ಪದಕ್ಕೆ ಹೋಗಬಹುದು ಸಿಂಪ್ಸನ್ ನಂತರದ ಈ ಸೂತ್ರಗಳಿಗೆ ಅವರು ಅದು ತುಂಬಾ ನೀರಸವಾಯಿತು ಎಂದು ಯಾರ ಹೆಸರನ್ನು ಇಡುವುದನ್ನು ನಿಲ್ಲಿಸಿದರು ಆದರೆ ಈ ಸಾಮಾನ್ಯ ತತ್ವಗಳನ್ನು ನ್ಯೂಟನ್ ಕೋಟ್ಸ್ ಫಾರ್ಮುಲಾ ಎಂದು ಕರೆಯಲಾಗುತ್ತದೆ ಇಲ್ಲಿ ನಿಜವಾಗಿಯೂ ಇದು ಅಪ್ರಸ್ತುತವಾಗುತ್ತದೆ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾನು ತಿಳಿಸಲು ಬಯಸಿದ್ದು ಸಂಖ್ಯಾತ್ಮಕ ಏಕೀಕರಣದ ಹಿಂದಿನ ಆಧಾರ ಸರಳ ಸಂಖ್ಯಾ ಏಕೀಕರಣ ನಾವು ಮುಂದೆ ಹೋಗುವಾಗ ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ವಿಚಾರಗಳನ್ನು ನೋಡಲಿದ್ದೇವೆ ನಾವು ಸಂಖ್ಯಾ ಏಕೀಕರಣವನ್ನು ನೋಡುತ್ತಿದ್ದೆವು ಮತ್ತು ನಾವು ಪ್ರೌಡ ಶಾಲೆಯಲ್ಲಿ ಆಯತಾಕಾರದ ನಿಯಮ ಟ್ರೆಪೆಜಾಯಿಡಲ್ ನಿಯಮ ಇತ್ಯಾದಿಗಳಂತಹ ಸರಳ ಏಕೀಕರಣ ನಿಯಮಗಳ ಆಧಾರವನ್ನು ಕಂಡುಕೊಂಡಿದ್ದೇವೆ ಅದು ಮೂಲತಃ ಟೇಲರ್ನ ಪ್ರಮೇಯTaylor's theorem ನಾವು ಈ ಆಲೋಚನೆಯನ್ನು ವಿಸ್ತರಿಸಲು ಬಯಸುತ್ತೇವೆ ಮತ್ತು ಅದನ್ನು ಸ್ವಲ್ಪ ಹೆಚ್ಚು ಸೂತ್ರೀಕರಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಅದನ್ನು ಮಾಡೋಣ ನಾವು ನೋಡಿದ ಟ್ರೆಪೆಜಾಯಿಡಲ್ ನಿಯಮವು 0 ರಿಂದ h ವರೆಗೆ ಅವಿಭಾಜ್ಯವಾಗಿದೆ ಪ್ರತಿಯೊಬ್ಬರೂ ಈಗ ಇದರ ಬಗ್ಗೆ ಪರಿಚಿತರಾಗಿದ್ದಾರೆ ಮತ್ತು 0 ರಿಂದ ಉದ್ದ ಮತ್ತು ಎತ್ತರ h ಉದ್ದವಿದೆ ಇದು ಇಲ್ಲಿ ನನ್ನ ಫಂಕ್ಷನ್ ಆಗಿತ್ತು ಇದು 0 ಮತ್ತು h ಮತ್ತು ಇದು ನನ್ನ ಮತ್ತು ಮತ್ತು ಈ ಅಂದಾಜು ಏನು ಮಾಡುತ್ತಿದೆ ಎಂದರೆ ಅದು ಈ ರೀತಿಯ ನೇರ ರೇಖೆಯನ್ನು ಹಾಕುತ್ತಿದೆ ಮತ್ತು ಇಲ್ಲಿರುವ ಪ್ರದೇಶವನ್ನು ನಿಮಗೆ ಹೇಳುತ್ತದೆ ಅದು ಇಲ್ಲಿಯೇ ಕಂಪ್ಯೂಟಿಂಗ್ ಮಾಡಿದೆ ಆದರೆ ಇದು ಒಂದು ಮಧ್ಯಂತರಕ್ಕೆ 0 ರಿಂದ h ವರೆಗೆ ಮಾತ್ರ ಈಗ ನಾನು ಮೂಲತಃ ಈ ನಿಯಮವನ್ನು ಸಂಪೂರ್ಣ ಮಧ್ಯಂತರದಲ್ಲಿ ವಿಸ್ತರಿಸಲು ಬಯಸುತ್ತೇನೆ ನಮಗೆ n ಅಂಕಗಳನ್ನು ಮೂಲಕ ಹೇಳುತ್ತಾರೆ ಇದು ಇಲ್ಲಿ ನನ್ನ x ಅಕ್ಷವಾಗಿದೆ ಮತ್ತು ನಾನು ಹೊಂದಿದ್ದೇನೆ ಮತ್ತು ಅಂತರವು ಏಕರೂಪವಾಗಿದೆ ಎಂದು ಭಾವಿಸೋಣ ಆದರೆ ಅದು ಸರಿಯಲ್ಲ ನಾನು ಇಡೀ ಅವಿಭಾಜ್ಯ ಕಂಡುಹಿಡಿಯಲು ಈ ತ್ರಾಪಿಜ್ಯದಂಥ ನಿಯಮ ಜಾರಿಗೊಳಿಸಲು ಗೆ ಬಯಸಿದರೆ ನಾನು ಈ ವಿಭಾಗಗಳ ಪ್ರತಿ ಸರಿಪಡಿಸಲು ಕೊಡುಗೆ ಸೇರಿಸಬೇಕಾಗಿಲ್ಲ ನಾನು ಇದನ್ನು ಇಲ್ಲಿ ಬಯಸಿದರೆ ಇದು ಏನು ಎಂದು ನೀವು ಯೋಚಿಸುತ್ತೀರಿ ಇಲ್ಲಿ ಮೊದಲ ವಿಭಾಗಕ್ಕೆ ಸರಿ ಬರುತ್ತದೆ ಮತ್ತು ನಾನು ಪಡೆಯುತ್ತೇನೆ ನಂತರ ನಾನು ಗೆ ಬರುತ್ತೇನೆ ಇದರ ಗುಣಾಂಕದೊಂದಿಗೆ ವಿದ್ಯಾರ್ಥಿ ಅದರ ಗುಣಾಂಕವು ಈ ಮಧ್ಯಂತರದಿಂದ ಇರುತ್ತದೆ ಅದೇ ರೀತಿ ಇಲ್ಲಿ ಇದೆ ನಾನು ಈ ಮಧ್ಯಂತರದಿಂದ ಕೊಡುಗೆ ತೆಗೆದುಕೊಂಡಾಗ ಮತ್ತೆ ಬರುತ್ತದೆ ಅದರ ಕೊಡುಗೆ ಮತ್ತೊಂದು ಈ ಸಂಪೂರ್ಣ ವಿಷಯವನ್ನು ನಾನು ಹೀಗೆ ಬರೆಯಬಲ್ಲೆ ಆದ್ದರಿಂದ ನಾನು ಸಾಮಾನ್ಯವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾನು ಪಡೆಯುತ್ತೇನೆ ವಿದ್ಯಾರ್ಥಿ ಸರಿ ಸಾಕಷ್ಟು ನೇರವಾಗಿ ಸಿಕ್ಕಿತು ಉತ್ತರ ಈಗ ನಾವು ಇಲ್ಲಿಯೇ ನಿಲ್ಲಿಸಬಹುದು ಆದರೆ ಅದನ್ನು ಹೆಚ್ಚು ಪ್ರಮಾಣಿತ ರೀತಿಯಲ್ಲಿ ಬರೆಯಲು ಪ್ರಯತ್ನಿಸೋಣ ಮತ್ತು ಅದರ ಪ್ರಮಾಣಿತ ಮಾರ್ಗ ಯಾವುದು ಇದನ್ನು ನಾವು ಈ ರೀತಿ ಬರೆಯೋಣ ಈ ಸೂತ್ರವು ಈ ಅಚ್ಚುಗೆ ಸರಿಹೊಂದುತ್ತದೆ ಮತ್ತು ನೀವು ಸಾಕಷ್ಟು ನೇರವಾಗಿ ಸಿಕ್ಕಿದ್ದು ನೀವು ನೋಡಿದ್ದಿರ ಮತ್ತು ಇತರರಿಗೆ ಆಗಿದೆ ನಾವು ಹೊಸದನ್ನು ಮಾಡಲಿಲ್ಲ ನಾವು ಈಗಾಗಲೇ ಹೊಂದಿದ್ದನ್ನು ಪುನಃ ಬರೆದಿದ್ದೇವೆ ನಾನು ಪ್ರಮಾಣಿತ ಸಂಕೇತ ಎಂದು ಕರೆಯಲಿದ್ದೇನೆ ಈಗ ಇದನ್ನು ಬರೆಯುವ ವಿಧಾನವು ಸ್ವಲ್ಪ ವಿಚಿತ್ರವಾಗಿ ಕಾಣಿಸಬಹುದು ಆದರೆ ಇದನ್ನೇ ನಾವು ಚತುರ್ಭುಜ ನಿಯಮ ಎಂದು ಕರೆಯುತ್ತೇವೆ ಈಗ ಚತುರ್ಭುಜ ನಿಯಮದ ಅಂಶಗಳು ಯಾವುವು ಒಂದು ಸಮೀಕರಣದ ವಿಶ್ಲೇಷಣಾತ್ಮಕ ಅವಿಭಾಜ್ಯ ನನಗೆ ತಿಳಿದಿಲ್ಲದ ಸಂದರ್ಭ ಇದು ಮೊದಲನೆಯದು ನನ್ನ ಫಂಕ್ಷನ್ ಅನ್ನು ವಿಶ್ಲೇಷಣಾತ್ಮಕವಾಗಿ ಹೇಗೆ ಸಂಯೋಜಿಸುವುದು ಎಂದು ನನಗೆ ತಿಳಿದಿಲ್ಲ ಅದಕ್ಕಾಗಿಯೇ ನಾನು ಈ ಸರ್ಕಸ್ ಅನ್ನು ಮಾಡುತ್ತಿದ್ದೇನೆ ಬದಲಾಗಿ ಒಂದು ಸೂತ್ರವು ಅವಿಭಾಜ್ಯದ ಅಂದಾಜು ಹೇಳುತ್ತದೆ ಈ ಸೂತ್ರ ಯಾವುದು ಕ್ವಾಡ್ರೇಚರ್ ನಿಯಮ ಅದೇ ಈ ಸೂತ್ರ ಕ್ವಾಡ್ರೇಚರ್ ನಿಯಮಗಳು ಅಲಂಕಾರಿಕವೆಂದು ತೋರುತ್ತದೆ ಆದರೆ ಅದು ಏನು ಇದು ಒಂದು ಸೂತ್ರ ಸೂತ್ರದ ಎರಡು ಅಂಶಗಳು ಯಾವುವು ತೂಕ ಮತ್ತು ಈ ಫಂಕ್ಷನ್ ಅನ್ನು ಮೌಲ್ಯಮಾಪನ ಮಾಡಬೇಕಾದ ಅಂಶಗಳು ಒಮ್ಮೆ ನಾನು ನಿಮಗೆ ಇಲ್ಲಿ ಒಂದು ಚತುರ್ಭುಜ ನಿಯಮವಿದೆ ಎಂದು ಹೇಳಿದರೆ ತೂಕ ಯಾವುದು ಫಂಕ್ಷನ್ ಮೌಲ್ಯಮಾಪನ ಬಿಂದುಗಳು ಯಾವುವು ಎಂದು ನೀವು ನನ್ನನ್ನು ಕೇಳಬಹುದು ಈ ಮೌಲ್ಯಮಾಪನ ಬಿಂದುಗಳನ್ನು ಕೆಲವೊಮ್ಮೆ ನೋಡ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನು ನಿರ್ದಿಷ್ಟಪಡಿಸಿದ ನಂತರ ಈಗ ನೀವು ಈ ಫಂಕ್ಷನ್ ಅನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಈಗ ನಾನು ನಿಮಗೆ ಹೇಳುತ್ತೇನೆ ಈಗ ನಾನು ಬೇರೆ ಯಾವುದಾದರೂ ಫಂಕ್ಷನ್ ಅನ್ನು ಸಂಯೋಜಿಸಲು ಬಯಸುತ್ತೇನೆ ಆಗ ನಾನು ಚತುರ್ಭುಜ ನಿಯಮವನ್ನು ಬದಲಾಯಿಸಬೇಕೇ ಇಲ್ಲ ನಾನು ಕಠಿಣ ಪರಿಶ್ರಮದ ನಂತರ ಕಂಡುಹಿಡಿದಿದ್ದೇನೆ ನಾನು ಕ್ವಾಡ್ರೇಚರ್ ನಿಯಮವನ್ನು ಕಂಡುಹಿಡಿದಿದ್ದೇನೆ ಮತ್ತು ಅದನ್ನು ಸಂಯೋಜಿಸಲು ಬಳಸುತ್ತೇನೆ ಈಗ ನೀವು ನಾಳೆ ಬಂದು ಇಲ್ಲ ನಾನು ಸಂಯೋಜಿಸಲು ಬಯಸುತ್ತೇನೆ ಎಂದು ಹೇಳಿದರೆ ಅಲ್ಲಿ g ಕೆಲವು ವಿಭಿನ್ನ ಫಂಕ್ಷನ್ ನಿಂದ ಆಗಿದೆ ಆಗ ನಾನು ಚತುರ್ಭುಜ ನಿಯಮವನ್ನು ಬದಲಾಯಿಸಬೇಕೇ ಉತ್ತರ ಹೌದು ಜೊತೆಗೆ ಉತ್ತರ ಇಲ್ಲ ಸಹ ಬೇರೆ ಯಾವುದೇ ಉತ್ತರಗಳು ಫಂಕ್ಷನ್ ಅನ್ನು ಸಂಯೋಜಿಸುವುದು ಉದ್ದೇಶ ನಾನು ಚತುರ್ಭುಜ ನಿಯಮವನ್ನು ಬದಲಾಯಿಸಬೇಕೇ ನಾವು ಈಗ ಚರ್ಚಿಸಿದ ಕ್ವಾಡ್ರೇಚರ್ ನಿಯಮ ಯಾವುದು ಎಂದು ನೀವು ನನ್ನನ್ನು ಕೇಳಬೇಕು ಕ್ವಾಡ್ರೇಚರ್ ನಿಯಮ ಯಾವುದು ವಿದ್ಯಾರ್ಥಿ ಫಂಕ್ಷನ್ ಅನ್ನು ಅವಲಂಬಿಸಿ ಅಂಕಗಳು ವಿದ್ಯಾರ್ಥಿ ಏಕೆಂದರೆ ನಾವು 0 ಅನ್ನು ಬಳಸುವಾಗ ಹೆಚ್ಚಿನ ಫಂಕ್ಷನ್ ಗಳಿಂದ ನಾವು ಈ ಅಂಶಗಳನ್ನು ನಿರ್ಧರಿಸಿದ್ದೇವೆ ಏಕೆಂದರೆ ಏನಾದರೂ ಟ್ರೆಪೆಜಾಯಿಡಲ್ನಂತೆ ಕಾಣುತ್ತದೆ ಆಗ ನಾವು ಆ ವಿಭಾಗವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲ ನಿಜವಾಗಿಯೂ ನಾವು ಏನು ಮಾಡಿದ್ದೇವೆಂದರೆ ನಾವು ಇಲ್ಲಿ x ಅಕ್ಷವನ್ನು ತೆಗೆದುಕೊಂಡಿದ್ದೇವೆ ನಾವು ಅದನ್ನು ಏಕರೂಪದಲ್ಲಿ ಕತ್ತರಿಸಿದ್ದೇವೆ ಈ ಅಂಕಗಳು ಮತ್ತು ನಾನು ಪ್ರತಿ ತ್ರಾಪಿಜ್ಯದಂಥ ಮೂಲಕ ಅಂದಾಜು ಮಾಡುತ್ತೇನೆ ನಾನು ಹೊಸ ಫಂಕ್ಷನ್ನೊಂದಿಗೆ ಬಂದರೆ ನಾನು ಕ್ವಾಡ್ರೇಚರ್ ನಿಯಮವನ್ನು ಬದಲಾಯಿಸಬೇಕಾಗಿಲ್ಲ ನನ್ನ ಬಳಿ ಇದೆ ನನಗೆ ನೀಡಲಾಗಿದೆ ಮತ್ತು ಇವುಗಳನ್ನು ನಿವಾರಿಸಲಾಗಿದೆ g ಹೊಸ ಫಂಕ್ಷನ್ ನ ಅವಿಭಾಜ್ಯ ಹೇಗೆ ಬರುತ್ತದೆ ಈಗ ಅವಿಭಾಜ್ಯವನ್ನು ಬಯಸಿದರೆ ನಾನು ಅದು ಫಂಕ್ಷನ್ ನ ಮೌಲ್ಯವನ್ನು ಸರಿಯಾಗಿ ಬದಲಾಯಿಸುತ್ತದೆ ನಾನು ಈಗಾಗಲೇ ತಿಳಿದಿದ್ದೇನೆ ನನಗೆ ತಿಳಿದಿದೆ ಫಂಕ್ಷನ್ ನ ಮೌಲ್ಯವನ್ನು ನಾನು ಕಂಡುಹಿಡಿಯಬೇಕಾಗಿದೆ ಇದು ಎಷ್ಟು ಶಕ್ತಿಯುತ ವಾಗಿದೆ ಎಂದು ನೀವು ನೋಡುತ್ತೀರಿ ಯಾವುದೇ ಫಂಕ್ಷನ್ ನ ವಿಶ್ಲೇಷಣಾತ್ಮಕ ಅವಿಭಾಜ್ಯವನ್ನು ನಾನು ತಿಳಿದುಕೊಳ್ಳಬೇಕಾಗಿಲ್ಲ ನನಗೆ ಫಂಕ್ಷನ್ ಮೌಲ್ಯಗಳು ಬೇಕು ಕೆಲವು ಪ್ರತ್ಯೇಕ ಹಂತಗಳಲ್ಲಿ ಫಂಕ್ಷನ್ ನ ಮೌಲ್ಯವನ್ನು ತಿಳಿದುಕೊಳ್ಳುವುದರಿಂದ ನಾನು ಅವಿಭಾಜ್ಯವನ್ನು ಅಂದಾಜು ಮಾಡಲು ಸಮರ್ಥನಾಗಿದ್ದೇನೆ ಅದಕ್ಕಾಗಿಯೇ ಕ್ವಾಡ್ರೇಚರ್ ನಿಯಮ ಎಂದು ಕರೆಯಲ್ಪಡುತ್ತದೆ ನೀವು ಅದನ್ನು ಒಮ್ಮೆ ಮಾಡಲು ಉಪಯುಕ್ತವಾಗಿದೆ ಕೆಲವು ಪರಿಸ್ಥಿತಿಗಳಲ್ಲಿ ನೀವು ಅದನ್ನು ಯಾವುದೇ ಸಂಖ್ಯೆಯ ಫಂಕ್ಷನ್ ಗಳಿಗೆ ಬಳಸಬಹುದು ಮತ್ತು ನಾವು ಮುಂದೆ ಹೋದಂತೆ ನಾವು ಆ ಪರಿಸ್ಥಿತಿಗಳ ಬಗ್ಗೆ ಮಾತನಾಡುತ್ತೇವೆ ಅದಕ್ಕಾಗಿಯೇ ಈ ಚತುರ್ಭುಜ ನಿಯಮವು ತುಂಬಾ ಮುಖ್ಯವಾಗಿದೆ ಈಗ ನಾವು ಇಲ್ಲಿಯವರೆಗೆ ಮಾಡುತ್ತಿರುವುದು ಉದಾಹರಣೆಗೆ ಇದು ಟ್ರೆಪೆಜಾಯಿಡಲ್ ನಿಯಮ ಎಂದು ನೀವು ಗಮನಿಸುತ್ತೀರಿ ಸಿಂಪ್ಸನ್ನ ನಿಯಮದಿಂದ ನಾವು ಚತುರ್ಭುಜ ನಿಯಮವನ್ನು ಮಾಡಬಹುದಿತ್ತು ಸಿಂಪ್ಸನ್ ನಿಯಮ ಅದು ಏನು ಮಾಡಿದೆ ಇದು ಪ್ರತಿ ವಿಭಾಗದ ನಡುವೆ ಒಂದು ಪ್ಯಾರಾಬೋಲಾಕ್ಕೆ ಸರಿಹೊಂದುತ್ತದೆ ಮತ್ತು ನಂತರ ಅಂದಾಜು ಉತ್ತಮವಾಗಿರುತ್ತದೆ ಈಗ ಇದನ್ನು ನಾವು ಹೇಗೆ ಹೆಚ್ಚು ನಿಖರವಾಗಿ ಮಾಡಬಹುದು ಎಂದು ನೀವು ಯೋಚಿಸಬಹುದು ಒಂದೇ ಸಂಖ್ಯೆಯ ಫಂಕ್ಷನ್ ಗಳ ಮೌಲ್ಯಮಾಪನಗಳಿಗೆ ನಾವು ಹೆಚ್ಚು ನಿಖರತೆಯನ್ನು ಬಯಸುತ್ತೇವೆ ಈಗ ನಾನು ಹೆಚ್ಚು ಹೆಚ್ಚು ನಿಖರತೆಯನ್ನು ಬಯಸಿದರೆ ನನ್ನ ಫಂಕ್ಷನ್ ಅನ್ನು ಹೆಚ್ಚು ಅಂಕಗಳಲ್ಲಿ ಮೌಲ್ಯಮಾಪನ ಮಾಡಬೇಕು ನಾನು ಪ್ಯಾರಾಬೋಲಾವನ್ನು ಹೊಂದಿಸಲು ಬಯಸಿದರೆ ನನಗೆ ಹೆಚ್ಚಿನ ಅಂಕಗಳು ಬೇಕಾಗುತ್ತವೆ ಈಗ ನೀವು ದುರಾಸೆಯವರಾಗಿರಬಹುದು ಮತ್ತು ಅದೇ ಸಂಖ್ಯೆಯ ಅಂಕಗಳನ್ನು ಉಳಿಸಿಕೊಂಡು ನಾನು ಉತ್ತಮ ನಿಖರತೆಯನ್ನು ಪಡೆಯಬಹುದೇ ಎಂದು ನೀವು ಕೇಳಬಹುದು ಆದ್ದರಿಂದ ಅದನ್ನೇ ನಾವು ತನಿಖೆ ಮಾಡಲಿದ್ದೇವೆ